ಸ್ನೇಹಿತರೆ ಶಕ್ತಿ ಸಂರಕ್ಷಣೆ ಮತ್ತು ನಿರುಪಯುಕ್ತ ಶಕ್ತಿಯ ಮರುಬಳಕೆಯ ಮುಂದಿನ ಉಪನ್ಯಾಸಕ್ಕೆ ನಿಮಗೆ ಸ್ವಾಗತ ಇಂದು ನಾವು ಏನು ಮಾಡುತ್ತೇವೆ ಅಂದರೆ ನಾವು ಉಷ್ಣ ಶಕ್ತಿ ಸಂಗ್ರಹಣೆಯ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಸಂವೇದನಾಶೀಲ ಶಕ್ತಿ ಶೇಖರಣೆಯ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಒತ್ತಡದಲ್ಲಿರುವ ನೀರಿನ ಸಂಗ್ರಹವನ್ನು ಸಂವೇದನಾಶೀಲ ಶಕ್ತಿ ಶೇಖರಣೆಯ ಉದಾಹರಣೆಯಾಗಿ ನೋಡಿದ್ದೇವೆ ಆದ್ದರಿಂದ ಇಂದು ನಾವು ಏನು ಮಾಡುತ್ತೇವೆ ಎಂದರೆ ನಾವು ಸುಪ್ತ ಉಷ್ಣ ಶಕ್ತಿ ಸಂಗ್ರಹವನ್ನು ಪರಿಗಣಿಸುತ್ತೇವೆ ಆದ್ದರಿಂದ ನಾನು ಅದನ್ನು ಬರೆಯುತ್ತೇನೆ ಆದ್ದರಿಂದ ನಾನು ಅದನ್ನು ಸುಪ್ತ ಉಷ್ಣ ಶಕ್ತಿ ಸಂಗ್ರಹ ಎಂದು ಬರೆಯುತ್ತೇನೆ ಮತ್ತು ನಾವು ಮೊದಲು ಹೇಳಿದಂತೆ ಈ ಶಕ್ತಿಯು ಹಂತ ಅಥವಾ ಫೇಸ್ ದಲ್ಲಿನ ಬದಲಾವಣೆಯಿಂದಾಗಿ ಸಂಗ್ರಹವಾಗಿರುವ ಶಕ್ತಿ ಆಗಿದೆ ಆದ್ದರಿಂದ ಸಾಮಾನ್ಯವಾಗಿ ಎಡಭಾಗವು ಘನದಿಂದ ದ್ರವಕ್ಕೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಒಂದು ವಸ್ತುವು ಕರಗಿದಂತೆ ಅದು ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ಅದರಿಂದ ಅದು ದ್ರವಕ್ಕೆ ಬದಲಾಗುತ್ತದೆ ಮತ್ತು ನಂತರ ನಾವು ಅದನ್ನು ದ್ರವ ಸ್ಥಿತಿಯಲ್ಲಿ ನಿರ್ವಹಿಸಲು ಸಾಧ್ಯವಾದರೆ ಶಕ್ತಿಯನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ಎಂದುಕೊಳ್ಳಬಹುದು ಮತ್ತು ಅದರ ನಂತರ ನೀವು ಆ ಶಕ್ತಿಯನ್ನು ಬಿಡುಗಡೆ ಮಾಡಲು ಬಯಸಿದರೆ ನಾವು ಏನು ಮಾಡಬೇಕು ಎಂದರೆ ಅದನ್ನು ತಣ್ಣಗಾಗಿಸಬೇಕು ಆದ್ದರಿಂದ ಅದು ಗಟ್ಟಿಯಾಗುತ್ತಿದ್ದಂತೆ ಅದು ನಾವು ಬಳಸಬಹುದಾದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ನಾನು ಇಲ್ಲಿ ಅದನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ಆದ್ದರಿಂದ ಇಲ್ಲಿ ನಮಗೆ ಏನು ಬೇಕಾಗಿದೆ ಎಂದರೆ ನಮಗೆ ಒಂದು ವಸ್ತು ಪಿಸಿಎಂ ಫೇಸ್ ಬದಲಾವಣೆ ಆಗುವ ವಸ್ತು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಸಾವಯವ ಪ್ರಕೃತಿಯಲ್ಲಿರುವ ಅಜೈವಿಕ ಪ್ರಕೃತಿಯಲ್ಲಿರುವ ವಸ್ತುಗಳ ಒಂದು ವರ್ಗವಾಗಿದೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಪರಿಗಣಿಸುವ ಅಥವಾ ನಮ್ಮೆಲ್ಲರಿಗೂ ಹೆಚ್ಚು ಪರಿಚಿತವಾಗಿರುವ ಪಿಸಿಎಂ ಮೇಣ ಆಗಿದೆ ಪ್ಯಾರಾಫಿನ್ ವ್ಯಾಕ್ಸ್ ಇದು ಒಂದು ಆಲ್ಕೇನ್ ಆಗಿದೆ ಮತ್ತು ಅದು ಕಾರ್ಯನಿರ್ವಹಿಸುವ ವಿಧಾನವೆಂದರೆ ನೀವು ಒಂದು ನಿರ್ದಿಷ್ಟ ತಾಪಮಾನವನ್ನು ಮೀರಿ ಮೇಣವನ್ನು ಬಿಸಿ ಮಾಡಿದರೆ ಅದು ಕರಗುತ್ತದೆ ಮತ್ತು ನೀವು ಅದನ್ನು ತಣ್ಣಗಾಗಿಸಿದರೆ ಅದು ಘನೀಭವಿಸುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಬೆಳಕನ್ನು ಪಡೆಯಲು ಮೇಣದಬತ್ತಿಯನ್ನು ಹೊತ್ತಿಸಿದರೆ ಮೇಣ ಕರಗುತ್ತದೆ ಅದು ಬಿಸಿಯಾದಾಗ ಕರಗುತ್ತದೆ ಆದ್ದರಿಂದ ನಾವು ಈಗ ಅದು ಮೇಣದ ಪ್ರಕಾರದ ವಸ್ತು ಎಂದು ಭಾವಿಸೋಣ ಮತ್ತು ಹೇಳೋಣ ನಾವು ತಾಪಮಾನವನ್ನು ಹೆಚ್ಚಿಸುತ್ತೇವೆ ಆದ್ದರಿಂದ ಏನಾಗುತ್ತದೆ ಎಂದರೆ ಆರಂಭದಲ್ಲಿ ತಾಪಮಾನವು ಏರಿಕೆಯಾಗಲಿದೆ ಏಕೆಂದರೆ ಇದು ಸಂವೇದನಾಶೀಲ ಕಾಯಿಸುವಿಕೆ ಆಗಿದೆ ಇದು ಇನ್ನೂ ಘನ ಸ್ಥಿತಿಯಲ್ಲಿದೆ ಮತ್ತು ನಂತರ ಕೆಲವು ಸಮಯದಲ್ಲಿ ಈ ವಸ್ತುವಿನ ಕೆಂಪು ಬಣ್ಣದಲ್ಲಿ ತೋರಿಸಿರುವ ಸಂದರ್ಭಗಳಲ್ಲಿ ಈ ತಾಪಮಾನವು ಅದರ ಕರಗುವ ತಾಪಮಾನಕ್ಕೆ ಅನುರೂಪವಾಗಿದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ತಾಪಮಾನವು ಬದಲಾವಣೆ ಆಗುವುದಿಲ್ಲ ಆದ್ದರಿಂದ ಮತ್ತು ನಾನು ಒದಗಿಸುತ್ತಿರುವ ಶಾಖವನ್ನು ಅದನ್ನು ಕೊಡಲಾಗುತ್ತಿದೆ ಆದ್ದರಿಂದ ನಾನು ಶಾಖವನ್ನು ಒದಗಿಸುತ್ತಲೇ ಇರುವುದರಿಂದ ತಾಪಮಾನವು ಇದನ್ನು ಮೀರಿ ಏರುವುದಿಲ್ಲ ಆದರೆ ಏನಾಗುತ್ತದೆ ಎಂದರೆ ಸ್ಥಿರ ತಾಪಮಾನದಲ್ಲಿ ಎಂಥಾಲ್ಪಿ ಹೆಚ್ಚಾಗುತ್ತದೆ ಮತ್ತು ಇದು ಏಕೆ ಸಂಭವಿಸುತ್ತದೆ ಎಂದರೆ ಫೇಸ್ನ ಬದಲಾವಣೆಯಿಂದಾಗಿ ಮತ್ತು ನಂತರ ಅದು ಸಂಪೂರ್ಣವಾಗಿ ಕರಗಿದ ಮೇಲೆ ಮತ್ತೆ ನಾನು ಬಿಸಿಯಾಗುತ್ತಿದ್ದೇನೆ ಅದು ಇದು ದ್ರವ ಸ್ಥಿತಿಯಲ್ಲಿದೆ ಮತ್ತು ಸಂವೇದನಾಶೀಲ ಕಾಯಿಸುವಿಕೆಯಿಂದ ಎಂಥಾಲ್ಪಿ ಹೆಚ್ಚಾಗುತ್ತದೆ ಮತ್ತು ಅದೇ ರೀತಿ ತಾಪಮಾನವು ಹೆಚ್ಚಾಗುತ್ತದೆ ಆದ್ದರಿಂದ ಇದು ವಸ್ತು ಎ ಗೆ ಇದು ವಸ್ತು ಬಿ ಗಾಗಿರುತ್ತದೆ ಸರಿಯೇ ಮತ್ತು ಈಗ ನಾವು ತದ್ವಿರುದ್ಧವಾಗಿ ಮಾಡೋಣ ಈಗ ನಾನು ಅದನ್ನು ತಣ್ಣಗಾಗಿಸುತ್ತ ಹೋಗುತ್ತೇನೆ ಮತ್ತು ತಾಪಮಾನವನ್ನು ಮತ್ತೆ ಕಡಿಮೆ ಮಾಡುತ್ತೇನೆ ತಾಪಮಾನವು ಕಡಿಮೆಯಾಗುತ್ತದೆ ಮತ್ತು ನಂತರ ನಾವು ತಾಪಮಾನವು ಇನ್ನು ಮುಂದೆ ಬದಲಾಗದ ಹಂತವನ್ನು ತಲುಪುತ್ತೇವೆ ಆದರೆ ಆ ಸ್ಥಿತಿಯಲ್ಲಿ ಎಂಥಾಲ್ಪಿ ಕಡಿಮೆಯಾಗುತ್ತದೆ ಮತ್ತು ಈ ಸಮಯದಲ್ಲಿ ಅದು ಶಾಖವನ್ನು ಬಿಟ್ಟುಕೊಡುತ್ತದೆ ಮತ್ತು ನಂತರ ನಾವು ಅದನ್ನು ಮತ್ತಷ್ಟು ತಣ್ಣಗಾಗಿಸಿ ನೋಡಿದರೆ ತಾಪಮಾನವು ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಒಂದು ಮಾದರಿ ಪ್ರಕರಣವಾಗಿದ್ದು ನಿಜವಾದ ಸಂದರ್ಭದಲ್ಲಿ ಈ ಮೇಣವು ಎಂದಿಗೂ ಸಡಿಲವಾದ ವಸ್ತುವಾಗಿ ಬರುವುದಿಲ್ಲ ಆದರೆ ಇದು ಅಡಕವಾಗಿ ಇತ್ಯಾದಿಯಾಗಿ ಬರುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಒಂದು ನೈಜ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಇಂತಹ ತೀಕ್ಷ್ಣವಾದ ಏರಿಕೆಯನ್ನು ಕಾಣುವುದಿಲ್ಲ ಬಹಳವಾಗಿ ಈ ರೀತಿಯ ಕ್ರಮೇಣ ಹೆಚ್ಚಾಗುವುದನ್ನು ನೋಡುತ್ತೇವೆ ನೀವು ಇನ್ನೂ 2 ಹಂತದ ನಡವಳಿಕೆಯನ್ನು ಹಂತದ ನಡವಳಿಕೆಯ ಬದಲಾವಣೆಯನ್ನು ನೋಡುತ್ತೀರಿ ಆದರೆ ತೀಕ್ಷ್ಣವಾದ ಏರಿಕೆಯ ಬದಲು ಕೇವಲ ಈ ಒಂದು ರೀತಿಯಲ್ಲಿ ಇರುವುದು ಸ್ಪಷ್ಟವಾಗಿದೆ ಆದ್ದರಿಂದ ಇದು ಒಂದು ನಿರ್ದಿಷ್ಟ ಸೀಮಿತ ತಾಪಮಾನದ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ ಆದ್ದರಿಂದ ಪಿಸಿಎಂನಲ್ಲಿ ಏನು ಕಾರ್ಯ ಆಗುತ್ತಿದೆ ಅಥವಾ ಯಾವ ಕಾರ್ಯತತ್ವದಲ್ಲಿ ಇದು ಆಗುತ್ತಿದೆ ಅದು ಶಕ್ತಿಯ ಶೇಖರಣೆಯಂತೆ ಆಗುತ್ತದೆ ಆದ್ದರಿಂದ ಅದು ಹೀರಿಕೊಳ್ಳುವುದರಿಂದ ಅದು ಕರಗುತ್ತದೆ ಅದು ಫೇಸ್ಅನ್ನು ಬದಲಾಯಿಸುತ್ತದೆ ಘನ ದ್ರವವಾಗುತ್ತದೆ ಮತ್ತು ನಂತರ ಅದನ್ನು ಸಂಗ್ರಹಿಸಲಾಗುತ್ತದೆ ಮತ್ತು ನಂತರ ನಾವು ಅದನ್ನು ತಣ್ಣಗಾಗಿಸಿದಾಗ ಅದು ಬಿಡುಗಡೆಯಾಗುತ್ತದೆ ಮತ್ತು ಅದು ಅದರ ಫೇಸ್ಅನ್ನು ಸ್ಪಷ್ಟವಾಗಿ ಬದಲಾಯಿಸುತ್ತದೆ ಆದ್ದರಿಂದ ಇದು ಸುಪ್ತ ಶಾಖವನ್ನು ಬಳಸಿಕೊಂಡು ಉಷ್ಣ ಶಕ್ತಿ ಶೇಖರಣೆ ಮಾಡುವ ಕಾರ್ಯಾಚರಣೆಯ ತತ್ವವಾಗಿದೆ ಸರಿ ಅಲ್ಲವೇ ಆದ್ದರಿಂದ ನಾವು ಮುಂದೆ ಏನು ಮಾಡುತ್ತೇವೆ ಎಂದರೆ ನಾವು 3 ಉದಾಹರಣೆಗಳನ್ನು ನೋಡಲಿದ್ದೇವೆ ಮತ್ತು ಇಲ್ಲಿ ನಾವು ನೋಡುತ್ತಿರುವ ಮೊದಲನೆಯದು ಕೇವಲ ಒಂದು ಉದಾಹರಣೆಯಾಗಿದೆ ಈಗ ನೀವು ಅದೇ ತತ್ವವನ್ನು ಬಳಸಿಕೊಂಡು ಹಲವಾರು ಇತರ ಮಾರ್ಪಾಡುಗಳ ಬಗ್ಗೆ ಯೋಚಿಸಬಹುದು ಆದ್ದರಿಂದ ಸೌರ ಅಥವಾ ಉಷ್ಣ ಶಕ್ತಿ ಶೇಖರಣೆಯೊಂದಿಗೆ ಸೌರಶಕ್ತಿ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಈಗ ಇಲ್ಲಿ ಏನು ಆಗುತ್ತಿದೆ ಇಲ್ಲಿ ನಾವು ಈಗ ಇಲ್ಲಿರುವ ಈ ಚಿತ್ರವನ್ನು ನೋಡೋಣ ಮತ್ತು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡಲು ಪ್ರಯತ್ನಿಸೋಣ ಆದ್ದರಿಂದ ಇದರ ಪ್ರತಿಯೊಂದು ಘಟಕವನ್ನು ಅರ್ಥಮಾಡಿಕೊಳ್ಳಲು ನಾವು ಸ್ವಲ್ಪ ಸಮಯವನ್ನು ಕಳೆಯುತ್ತೇವೆ ಇದು ನಾನು ಹೇಳಿದಂತೆ ಸೌರವು ಇವುಗಳಲ್ಲಿ ಒಂದು ಉದಾಹರಣೆಯಾಗಿದೆ ಶಾಖದ ಮೂಲವು ಬೇರೆ ಯಾವುದಾದರೂ ಆಗಿರಬಹುದು ಆದರೆ ಸೌರ ಮೂಲದ್ದು ಏಕೆ ಏಕೆಂದರೆ ಶಕ್ತಿಯ ಮೂಲವು ನಮಗೆ ಹಗಲಿನ ವೇಳೆಯಲ್ಲಿ ಮಾತ್ರ ಲಭ್ಯವಿರುತ್ತದೆ ಮತ್ತು ರಾತ್ರಿಯ ಸಮಯದಲ್ಲಿ ಇರುವುದಿಲ್ಲ ಆದರೆ ನಾನು ದಿನವಿಡೀ ವಿದ್ಯುತ್ ಉತ್ಪಾದಿಸಲು ಬಯಸುತ್ತೇನೆ ರಾತ್ರಿಯಲ್ಲಿ ಸ್ವಲ್ಪ ಕಡಿಮೆ ಆದರೆ ಇನ್ನೂ ನಾನು ವಿದ್ಯುತ್ ಉತ್ಪಾದಿಸಲು ಬಯಸುತ್ತೇನೆ ಸೂರ್ಯನಿಲ್ಲದ ಕಾರಣ ರಾತ್ರಿಯ ಸಮಯದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಇದನ್ನು ಹೇಗೆ ಮಾಡಬಹುದು ಎಂದರೆ ರಾತ್ರಿಯ ಸಮಯದಲ್ಲಿ ಬಳಸಲು ಹಗಲಿನ ವೇಳೆಯಲ್ಲಿ ನಾನು ಪಡೆಯುತ್ತಿರುವ ಶಕ್ತಿಯನ್ನು ಸಂಗ್ರಹಣೆ ಮಾಡಬೇಕು ಆದ್ದರಿಂದ ಇಲ್ಲಿ ಏನು ಆಗುತ್ತಿದೆ ಎಂದರೆ ಇದು ಸೌರ ತೊಟ್ಟಿ ಮತ್ತು ಇಲ್ಲಿ ನಾವು ಸೂರ್ಯನಿಂದ ಸೌರ ಶಕ್ತಿಯನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಇದರ ಮೂಲಕ ಏನಾಗುತ್ತದೆ ಎಂದರೆ ಇಲ್ಲಿ ಒಂದು ಸರ್ಕ್ಯೂಟ್ ಇದೆ ಇಲ್ಲಿ ಒಂದು ತೈಲವು ಸೌರ ಲೂಪ್ನಲ್ಲಿ ಕಾರ್ಯನಿರ್ವಹಣ ದ್ರವವಾಗಿದೆ ಮತ್ತು ಇದನ್ನು ಈ ಹಳದಿ ರೇಖೆಯಿಂದ ಕಡು ಹಳದಿ ತಿಳಿ ಹಳದಿ ಮತ್ತು ಈ ರೀತಿ ಬಹಳಷ್ಟರಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ಈಗ ನಾವು ಈ ಭಾಗವನ್ನು ಈ ಶಾಖೆಯನ್ನು ಎರಡನ್ನೂ ಮರೆತುಬಿಡೋಣ ಮತ್ತು ಈ ಬಿಸಿ ಉಪ್ಪು ಅದನ್ನು ಮರೆತುಬಿಡೋಣ ಮತ್ತು ನಾವು ನೋಡುತ್ತಿರುವ ಎಲ್ಲವನ್ನೂ ಈಗ ನಾವು ಮರೆತುಬಿಡೋಣ ನಿಯಮಿತವಾಗಿ ಇಲ್ಲಿ ಏನಾಗುತ್ತದೆ ಎಂದರೆ ಈ ತೈಲವು ಸೂರ್ಯನಿಂದ ಬಿಸಿಯಾಗುತ್ತದೆ ಆದ್ದರಿಂದ ಅದರ ತಾಪಮಾನವು ಅದನ್ನು ಹೆಚ್ಚಿಸುತ್ತದೆ ಅದರ ಉಷ್ಣತೆಯು ಹೆಚ್ಚಾಗುವ ವಿಧಾನದಿಂದ ಅದು ಕುದಿಯುವುದಿಲ್ಲ ಮತ್ತು ಆದ್ದರಿಂದ ಅದರ ಎಂಥಾಲ್ಪಿ ಏರುತ್ತದೆ ನಂತರ ಅದು ಈ ಲೂಪ್ ಮೂಲಕ ಹರಿಯುತ್ತದೆ ಮತ್ತು ಹಬೆ ಜನರೇಟರ್ಗೆ ಬರುತ್ತದೆ ಮತ್ತು ಅಲ್ಲಿ ಅದು ಬಿಸಿ ದ್ರಾವಣವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ನೀರು ಈ ಹಬೆ ಜನರೇಟರ್ ಅಥವಾ ಬಾಯ್ಲರ್ ಮೂಲಕ ಹೋಗುತ್ತದೆ ಅಲ್ಲಿ ಅದು ಈ ಎಣ್ಣೆಯಿಂದ ಶಾಖವನ್ನು ತೆಗೆದುಕೊಂಡು ಆವಿಯಾಗಿ ಆವಿಯಾಗುತ್ತದೆ ಅಥವಾ ಹಬೆಯಾಗಿ ಕುದಿಯುತ್ತದೆ ಮತ್ತು ಈ ಹಬೆಯನ್ನು ಹಬೆ ಟರ್ಬೈನ್ಗೆ ಕಳುಹಿಸಲಾಗುತ್ತದೆ ಮತ್ತು ನಂತರ ಹಬೆ ಟರ್ಬೈನ್ನ ನಿಷ್ಕಾಸವನ್ನು ಕಂಡೆನ್ಸರ್ಗೆ ಕಳುಹಿಸಲಾಗುತ್ತದೆ ಮತ್ತು ಸಾಂದ್ರೀಕೃತವಾದ ನೀರು ಕೂಲಿಂಗ್ ಟವರ್ಗೆ ಹೋಗುತ್ತದೆ ಇದು ನಮಗೆ ಈಗಾಗಲೇ ತಿಳಿದಿರುವ ಪ್ರಮಾಣಿತ ವಿದ್ಯುತ್ ಸ್ಥಾವರವಾಗಿದೆ ಆದ್ದರಿಂದ ಇದು ಆವಿಕಾರಕ ಅಥವಾ ಬಾಯ್ಲರ್ ಆಗಿದೆ ಇದು ಟರ್ಬೈನ್ ಆಗಿದೆಇದು ಕಂಡೆನ್ಸರ್ ಆಗಿದೆ ಇದು ಪಂಪ್ ಆಗಿದೆ ಇವುಗಳನ್ನು ಹೊರತುಪಡಿಸಿ ಇಲ್ಲಿ ನೈಸರ್ಗಿಕ ಅನಿಲ ಅಥವಾ ಕಲ್ಲಿದ್ದಲು ದಹನಕಾರಿ ಅನಿಲಗಳ ಬದಲು ಶಾಖದ ಮೂಲವು ಇಲ್ಲಿ ವಾಸ್ತವವಾಗಿ ಸೌರ ಶಕ್ತಿಯಿಂದ ಬಿಸಿಯಾದ ಈ ಬಿಸಿ ತೈಲ ಆಗಿರುವುದು ಸ್ಪಷ್ಟವಾಗಿದೆ ಆದ್ದರಿಂದ ಲೂಪ್ನ ಈ ಭಾಗವು ನಿಮಗೆ ಸ್ಪಷ್ಟವಾಗಿದೆ ಸರಿ ಅಲ್ಲವೇ ಆದ್ದರಿಂದ ಈ ತೈಲವು ಬಾಯ್ಲರ್ ನಿಂದ ಹೊರಬಂದಾಗ ಅದು ಬಂದ ನೀರನ್ನು ಕುದಿಸಲು ಮತ್ತು ಉಗಿ ಉತ್ಪಾದಿಸಲು ತನ್ನ ಶಾಖವನ್ನು ಬಿಟ್ಟುಕೊಟ್ಟಿದೆ ಆದ್ದರಿಂದ ಕಡಿಮೆ ತಾಪಮಾನದಲ್ಲಿ ತಣ್ಣನೆಯ ಎಣ್ಣೆ ಅಥವಾ ತೈಲವು ಹೊರಬರುತ್ತದೆ ಅದನ್ನು ಸೌರ ಫಲಕಗಳಿಗೆ ಹಿಂತಿರುಗಿಸಲಾಗುತ್ತದೆ ಆದ್ದರಿಂದ ಈ ಸಾಮಾನ್ಯ ಉತ್ಪಾದನೆಯು ಹೀಗಾಗುತ್ತದೆ ಆದರೆ ಈಗ ನಾವು ಇದನ್ನು ಮಾಡಿದರೆ ಏನಾಗುತ್ತದೆ ಎಂದರೆ ನಾನು ಹಗಲಿನಲ್ಲಿ ಅಥವಾ ಸೂರ್ಯ ಇದ್ದಾಗ ಈ ಟರ್ಬೈನ್ನಿಂದ ವಿದ್ಯುತ್ ಉತ್ಪಾದಿಸಲಿದ್ದೇನೆ ಆದರೆ ಯಾವುದೇ ರೀತಿಯಲ್ಲೂ ರಾತ್ರಿಯ ಸಮಯದಲ್ಲಿ ಅಥವಾ ಮೋಡ ಕವಿದ ದಿನದಲ್ಲಿ ಅಂದರೆ ಇಂದು ಹೊರಗಿರುವಂತೆ ಇದ್ದಾಗ ನಾನು ವಿದ್ಯುತ್ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ನಾನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಆದರೆ ಈ ರೀತಿ ಆದರೆ ಸರಿಯಾಗುವುದಿಲ್ಲ ಅಲ್ಲವೇ ಆದ್ದರಿಂದ ನಾನು ಬಿಸಿಲಿನ ದಿನಗಳಲ್ಲಿ ಸ್ವಲ್ಪ ಶಕ್ತಿಯನ್ನು ಸಂಗ್ರಹಿಸಬೇಕು ಆದ್ದರಿಂದ ಇದನ್ನು ನಂತರ ಮೋಡ ಅಥವಾ ಮಳೆಯ ದಿನಗಳಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ಬಳಸಬಹುದು ಆದ್ದರಿಂದ ಈ ಸರ್ಕ್ಯೂಟ್ ಅಥವಾ ಈ ಘಟಕಗಳಿಂದ ಈಗ ಇದನ್ನು ಮಾಡಲಾಗಿದೆ ಇಲ್ಲಿ ಏನಾಗುತ್ತದೆ ಎಂಬುದನ್ನು ನಾನು ಇಲ್ಲಿ ತೋರಿಸಲಿದ್ದೇನೆ ಇದು ಕರಗಿದ ಉಪ್ಪು ಬಿಸಿ ಉಪ್ಪು ಆದ್ದರಿಂದ ಇದು ಒಂದು ಆರ್ಗನಿಕ್ ಫೇಸ್ ಬದಲಾವಣೆಯ ವಸ್ತುವಾಗಿದ್ದು ಇದು ಒಂದು ನಿರ್ದಿಷ್ಟ ತಾಪಮಾನವನ್ನು ಮೀರಿದ ನಂತರ ಕರಗಬಹುದು ಮತ್ತು ಯಾವಾಗ ಇದು ಕರಗುತ್ತದೆ ಆಗ ಶಾಖವನ್ನು ಪಡೆಯುತ್ತದೆ ಮತ್ತು ನಂತರ ಅದು ಗಟ್ಟಿಯಾಗುತ್ತಿದ್ದಂತೆ ಅದು ಶಾಖವನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದಹಗಲಿನ ವೇಳೆಯಲ್ಲಿ ಏನಾಗುತ್ತದೆ ಎಂದರೆ ಸೌರ ಫಲಕಗಳಿಂದ ಬಿಸಿಯಾದ ಎಣ್ಣೆ ವಾಸ್ತವಿಕವಾಗಿ ಉಗಿ ಉತ್ಪಾದಕಕ್ಕೆ ಸಂಪೂರ್ಣವಾಗಿ ಹೋಗುವ ಬದಲು ಅದು 2 ಹರಿವುಗಳಾಗಿ ಕವಲೊಡೆಯುತ್ತದೆ ಅವುಗಳಲ್ಲಿ ಒಂದು ಒಂದು ಹರಿವು ಬಾಯ್ಲರ್ಗೆ ಹೋಗುತ್ತದೆ ಮತ್ತು ಇನ್ನೊಂದು ಹರಿವು ಮತ್ತೊಂದು ಉಷ್ಣವಿನಿಮಯಕಾರಕದ ಮೂಲಕ ಹರಿಯುತ್ತದೆ ಈ ಉಷ್ಣವಿನಿಮಯಕಾರಕದಲ್ಲಿ ಹಗಲಿನ ವೇಳೆಯಲ್ಲಿ ಏನಾಗುತ್ತದೆ ಎಂದರೆ ಈ ಉಪ್ಪು ಹಾದುಹೋಗುತ್ತದೆ ಮತ್ತು ಕರಗುತ್ತದೆ ಮತ್ತು ಬಿಸಿಯಾಗಿ ಹೆಚ್ಚಿನ ತಾಪಮಾನದಲ್ಲಿ ಕರಗಿದ ಸ್ಥಿತಿಯಲ್ಲಿ ಸಂಗ್ರಹವಾಗುತ್ತದೆ ಆದ್ದರಿಂದ ಹಗಲಿನ ವೇಳೆಯಲ್ಲಿ ಏನು ಮಾಡುತ್ತೇನೆ ಎಂದರೆ ನಾನು ಉಗಿ ಟರ್ಬೈನ್ನಿಂದ ಸ್ವಲ್ಪ ಶಕ್ತಿಯನ್ನು ಉತ್ಪಾದಿಸುತ್ತಿದ್ದೇನೆ ಮತ್ತು ನಾನು ನಿರೀಕ್ಷಿಸಿದಂತೆ ಈ ಸಂಗ್ರಹಕದಲ್ಲಿ ಸಂಗ್ರಹವಾಗಿರುವ ಬಿಸಿ ಕರಗಿದ ಉಪ್ಪನ್ನು ಸಹ ಉತ್ಪಾದಿಸುತ್ತಿದ್ದೇನೆ ಇಲ್ಲಿರುವಂತೆ ಬಾಯ್ಲರ್ನಿಂದ ಹೊರಬರುವ ತೈಲವು ಕಡಿಮೆ ತಾಪಮಾನದಲ್ಲಿರುತ್ತದೆ ಮತ್ತು ಹಗಲಿನ ವೇಳೆಯಲ್ಲಿ ಈ ಉಷ್ಣವಿನಿಮಯಕಾರಕದಿಂದ ಹೊರಬರುವ ತೈಲವು ಕಡಿಮೆ ತಾಪಮಾನದಲ್ಲಿರುತ್ತದೆ ಮತ್ತು ಅವುಗಳಲ್ಲಿ 2 ಇಲ್ಲಿ ವಿಲೀನಗೊಳ್ಳುತ್ತದೆ 2 ಸರ್ಕ್ಯೂಟ್ಗಳು ಇಲ್ಲಿ ವಿಲೀನಗೊಳ್ಳುತ್ತವೆ ಮತ್ತು ಅವು ಮತ್ತೆ ಸೌರ ಫಲಕಗಳಿಗೆ ಹೋಗುತ್ತವೆ ಆದ್ದರಿಂದ ಹಗಲಿನ ವೇಳೆಯಲ್ಲಿ ತೈಲ ಸರ್ಕ್ಯೂಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ ಈ ರೀತಿ ಸರಿಯೇ ಈಗ ರಾತ್ರಿಯ ಸಮಯದಲ್ಲಿ ರಾತ್ರಿಯಲ್ಲಿ ಏನಾಗುತ್ತದೆ ಎಂದರೆ ರಾತ್ರಿಯ ಸಮಯದಲ್ಲಿ ಇಲ್ಲಿಂದ ಯಾವುದೇ ಹರಿವು ಇರುವುದಿಲ್ಲ ಇಲ್ಲಿಂದ ಯಾವುದೇ ಹರಿವು ಇಲ್ಲ ಆದ್ದರಿಂದ ತೈಲವು ಈ ದಿಕ್ಕಿನಲ್ಲಿ ಹರಿಯುತ್ತದೆ ಅಲ್ಲಿ ಉಪ್ಪು ಇದೀಗ ತೈಲಕ್ಕೆ ಶಾಖವನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಉಪ್ಪು ಮೇಲಿನ ಪಾತ್ರೆಯಿಂದ ಕೆಳಗಿನ ಪಾತ್ರೆಯಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ ಮತ್ತು ರಾತ್ರಿಯ ಸಮಯದಲ್ಲಿ ಅಥವಾ ಮೋಡ ದಿನದಲ್ಲಿ ತೈಲವು ಈ ರೀತಿ ಚಲಿಸುತ್ತದೆ ಮತ್ತು ತೈಲವು ಈ ರೀತಿ ಚಲಿಸುತ್ತದೆ ಮತ್ತು ಈ ಬಿಸಿಯಾದ ಕರಗಿದ ಉಪ್ಪಿನಿಂದ ಶಾಖವನ್ನು ಪಡೆಯುತ್ತದೆ ಮತ್ತು ನಂತರ ತಣ್ಣಗಾದ ಉಪ್ಪು ಕೆಳಗಿನ ಸಂಗ್ರಹಕದಲ್ಲಿ ಸಂಗ್ರಹಗೊಳ್ಳುತ್ತದೆ ಮತ್ತು ನಂತರ ಬಿಸಿಯಾದ ತೈಲವು ಹಬೆ ಉತ್ಪಾದಿಸುವ ಬಾಯ್ಲರ್ಗೆ ಈ ಸರ್ಕ್ಯೂಟ್ ಮೂಲಕ ಹೋಗುತ್ತದೆ ಆದ್ದರಿಂದ ವಿದ್ಯುತ್ ಉತ್ಪಾದನೆಯನ್ನು ನಿರ್ವಹಿಸಲಾಗುತ್ತದೆ ಮತ್ತು ನಂತರ ಹಿಂತಿರುಗಿ ಮತ್ತು ಈ ರೀತಿಯ ಲೂಪ್ ಅನ್ನು ಪೂರ್ಣಗೊಳಿಸುತ್ತದೆ ಸ್ಪಷ್ಟವಾಯಿತೆ ಆದ್ದರಿಂದ ಹಗಲಿನ ವೇಳೆಯಲ್ಲಿ ತೈಲ ಶಾಖೆಗಳು 2 ಭಾಗಗಳಾಗಿ ಹೊರಹೊಮ್ಮುತ್ತವೆ ಒಂದು ಹರಿವು ಉಗಿ ಉತ್ಪಾದಕಕ್ಕೆ ಹೋಗುತ್ತದೆ ಮತ್ತು ಇನ್ನೊಂದು ರಾತ್ರಿಯ ಸಮಯದಲ್ಲಿ ಉಪ್ಪನ್ನು ಬಿಸಿಮಾಡಲು ಹೋಗುತ್ತದೆ ನನಗೆ ಸೌರಶಕ್ತಿ ಇಲ್ಲದಿದ್ದಾಗ ಈ ಬಿಸಿಯಾದ ಉಪ್ಪು ವಾಸ್ತವವಾಗಿ ಬಾಯ್ಲರ್ಗೆ ಹರಿಸುವ ಎಣ್ಣೆಯನ್ನು ಬಿಸಿ ಮಾಡುತ್ತದೆ ಮತ್ತು ವಿದ್ಯುತ್ ಉತ್ಪಾದನೆಗೆ ನಾವು ಉಗಿ ಉತ್ಪಾದಿಸುತ್ತೇವೆ ಸ್ಪಷ್ಟವಾಯಿತು ಅಲ್ಲವೇ ಆದ್ದರಿಂದ ಈ ಚಿತ್ರವು ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇದು ತುಂಬಾ ಚೆನ್ನಾಗಿ ನಿರೂಪಿಸಲ್ಪಟ್ಟಿದೆ ಆದರೆ ಒಂದು ವಿಷಯವೆಂದರೆ ಏನಾಗುತ್ತಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಆದ್ದರಿಂದ ಇದು ಒಂದು ಉದಾಹರಣೆ ಇಲ್ಲಿ ನಾನು ಸೌರಶಕ್ತಿಯನ್ನು ಉಷ್ಣ ಶಕ್ತಿ ಶೇಖರಣೆಗೆ ಬಳಸುತ್ತಿದ್ದೇನೆ ಇದು ಸುಪ್ತ ಶಾಖ ಅಲ್ಲದೆ ಮತ್ತೆ ಇನ್ನೇನು ಬೇರೆ ಅಲ್ಲ ಅಥವಾ ಮತ್ತೆ ಇದು ಸುಪ್ತ ಶಾಖ ಶಕ್ತಿ ಸಂಗ್ರಹವಾಗಿದೆ ಇದನ್ನು ಹವಾ ನಿಯಂತ್ರಣಕ್ಕಾಗಿ ಮತ್ತು ಮಂಜುಗಡ್ಡೆಯ ರಚನೆಗೆ ಬಳಸಲಾಗುತ್ತದೆ ಆದ್ದರಿಂದ ಅದಕ್ಕೂ ಮೊದಲು ಹವಾನಿಯಂತ್ರಣ ಘಟಕಗಳನ್ನು ನೋಡಿ ಇದು ಸ್ವತಂತ್ರ ಸ್ಪ್ಲಿಟ್ ಎಸಿ ಅಥವಾ ವಿಂಡೋ ಎಸಿ ಇವುಗಳಲ್ಲಿ ನಾವು ನೋಡಿದರೆ ರೆಫ್ರಿಜರೆಂಟ್ ಆವಿಯಾಗುವ ಸುರುಳಿಗಳ ಮೂಲಕ ಹರಿಯುತ್ತದೆ ಅದರ ಮೇಲೆ ಗಾಳಿಯನ್ನು ಹಾಯಿಸಲಾಗುತ್ತದೆ ಮತ್ತು ಅದು ಕೊಠಡಿಯಾಲ್ಲಿನ ಶೈತ್ಯೀಕರಣಗೊಂಡ ಗಾಳಿ ಅಥವಾ ತಂಪಾದ ಗಾಳಿಯಾಗಿದೆ ಆದರೆ ನೀವು ದೊಡ್ಡ ಇನ್ಸ್ಟಾಲೇಷನ್ಗಳನ್ನು ನೋಡಿದರೆ ಉದಾಹರಣೆಗೆ ನಾನು ಈಗ ಇರುವ ಈ ಶೈಕ್ಷಣಿಕ ಸಂಕೀರ್ಣ ಹೋಟೆಲ್ಗಳು ಇತ್ಯಾದಿ ಆದ್ದರಿಂದ ಅಲ್ಲಿ ಏನಾಗುತ್ತದೆ ಎಂದರೆ ನೀವು ದೊಡ್ಡ ಹವಾನಿಯಂತ್ರಣ ಘಟಕಗಳನ್ನು ಹೊಂದಿರುತ್ತೀರಿ ಮತ್ತು ಅಲ್ಲಿ ನೀವು ಸಾಮಾನ್ಯವಾಗಿ ಶೀತಲವಾಗಿರುವ ನೀರನ್ನು ಉತ್ಪಾದಿಸುತ್ತೀರಿ ಮತ್ತು ತಣ್ಣಗಾದ ನೀರನ್ನು ಆ ಉಪಯುಕ್ತತೆಯ ವಿವಿಧ ಕೋಣೆಗಳ ಮೂಲಕ ಪುನಃ ಹರಿಸಲಾಗುತ್ತದೆ ಮತ್ತು ಶೀತಲವಾಗಿರುವ ನೀರಿನ ಕೊಳವೆಗಳ ಮೇಲೆ ನಾವು ಗಾಳಿಯನ್ನು ಹಾಯಿಸುತ್ತೇವೆ ಮತ್ತು ಗಾಳಿಯು ತಣ್ಣಗಾಗುತ್ತದೆ ಆದ್ದರಿಂದ ನಾವು ನೋಡಿದರೆ ಈ ಕೋಣೆಗಳಲ್ಲಿ ಅಂದರೆ ಈ ತರಗತಿಯಲ್ಲಿ ಅಥವಾ ಹೋಟೆಲ್ ಕೋಣೆಗಳಲ್ಲಿ ಇತ್ಯಾದಿ ಇವುಗಳಲ್ಲಿ ಇರುವ ಬಾಷ್ಪೀಕರಣ ಘಟಕಗಳು ಕೋಟ್ ಮತ್ತು ಕೋಟ್ ಆವಿಕಾರಕ ಎಂದು ಕರೆಯಲ್ಪಡುವವು ಅಥವಾ ಕಚೇರಿ ಕಟ್ಟಡದಲ್ಲಿ ಇರುವವು ವಾಸ್ತವವಾಗಿ ಸ್ವತಂತ್ರ ಎಸಿ ಘಟಕಗಳು ಅಲ್ಲ ಮತ್ತು ಅಲ್ಲಿ ರೆಫ್ರಿಜರೆಂಟ್ ಬಾಷ್ಪೀಕರಣ ಸುರುಳಿಯ ಮೂಲಕ ಹರಿಯುತ್ತದೆ ಆದರೆ ಇದು ನಿಜವಾಗಿಯೂ ತಣ್ಣೀರು ಆಗಿದೆ ಅದು ಹರಿಯುತ್ತದೆ ಮತ್ತು ಆದ್ದರಿಂದ ಇದು ಉಷ್ಣವಿನಿಮಯಕಾರಕವಾಗಿದೆ ಆದ್ದರಿಂದ ತಣ್ಣೀರು ಪೈಪ್ ಮೂಲಕ ಹರಿಯುತ್ತದೆ ಮತ್ತು ಗಾಳಿಯು ಅದರ ಮೇಲೆ ಹರಿಯುತ್ತದೆ ಮತ್ತು ತಣ್ಣಗಾಗುತ್ತದೆ ಸರಿ ಅಲ್ಲವೇ ಆದ್ದರಿಂದ ಅದನ್ನೇ ನಾನು ತಣ್ಣಗಾಗಿಸುವ ಘಟಕ ಎಂದು ಅರ್ಥೈಸುತ್ತೇನೆ ಆದ್ದರಿಂದ ಈಗ ನಾವು ನಾವು ತಣ್ಣಗಾಗಿಸುವ ಘಟಕಗಳನ್ನು ನೋಡೋಣಇಲ್ಲಿ 2 ತಣ್ಣಗಾಗಿಸುವ ಘಟಕಗಳು ಸಮಾನಾಂತರವಾಗಿ ಕೆಲಸ ಮಾಡುತ್ತಿದೆ ಮತ್ತು ಹಾಗೂ ಶೀತಲವಾಗಿರುವ ನೀರನ್ನು ಉತ್ಪಾದಿಸುತ್ತಿದೆ ಎಂದು ಹೇಳೋಣ ಆದ್ದರಿಂದ ಶೀತಲವಾಗಿರುವ ನೀರು ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ಅದು ಕಟ್ಟಡದೊಳಗೆ ಹೋಗಿ ಈ ಕಟ್ಟಡದ ವಿಭಿನ್ನ ತಂಪಾಗಿಸುವ ಸುರುಳಿಗಳ ಮೂಲಕ ಹರಿಯುತ್ತದೆ ಅವರು ಇಲ್ಲಿ ಕರೆಯುತ್ತಿರುವುದು ಸಾಮಾನ್ಯವಾಗಿ ನಾವು ಕರೆಯುವಂತಹ ಆವಿಕಾರಕಗಳು ಸೋಪ್ ಆವಿಕಾರಕ ಘಟಕಗಳು ಎಂದು ನಾವು ತಿಳಿಯಬೇಕು ಯಾವುದರ ಬಗ್ಗೆ ನಾನು ಮಾತನಾಡಿದ್ದೆ ಅವುಗಳಲ್ಲಿ ಶೀತಲವಾಗಿರುವ ನೀರು ಹರಿಯುತ್ತದೆ ಮತ್ತು ಗಾಳಿಯು ಹೊರಭಾಗದಲ್ಲಿ ಹರಿಯುತ್ತದೆ ಮತ್ತು ಅದು ತಣ್ಣಗಾಗುತ್ತದೆ ಆದ್ದರಿಂದನಂತರ ಏನಾಗುತ್ತದೆ ಎಂದರೆ ಈ ಉಷ್ಣವಿನಿಮಯಕಾರಕದಿಂದ ಅಥವಾ ಈ ಆವಿಕಾರಕದ ಘಟಕದಿಂದ ಹೊರಬಂದಂತ ಶೀತಲವಾಗಿರುವ ನೀರು ಈಗ ಹೆಚ್ಚಿನ ತಾಪಮಾನದಲ್ಲಿದೆ ಅದನ್ನು ಮರಳಿ ತಣ್ಣಗಾಗಿಸುವ ಘಟಕಗಳಿಗೆ ಪಂಪ್ ಮಾಡಲಾಗುತ್ತದೆ ಅಲ್ಲಿ ನಿಜವಾಗಿಯೂ ರೆಫ್ರಿಜರೆಂಟ್ ನೀರನ್ನು ಅದು ಚಿಕ್ಕ ಅಕ್ಷಗಳ ಪ್ರಮಾಣದಲ್ಲಿ ತಣ್ಣಗಾಗಿಸುತ್ತದೆ ನಾನು ಮಾತನಾಡುತ್ತಿರುವ ಈ ಚಿಲ್ಲರ್ ಇದು ವಾಟರ್ ಕೂಲರ್ನಲ್ಲಿ ನೀವು ನೋಡಿರುವ ಅಂತಹುದೇ ಆಗಿದೆ ಈ ಸಂದರ್ಭದಲ್ಲಿ ನಾವು ನೇರವಾಗಿ ಆ ನೀರನ್ನು ಟ್ಯಾಪ್ ಇಂದ ತೆಗೆದುಕೊಳ್ಳುತ್ತೇವೆ ಮತ್ತು ಕುಡಿಯುತ್ತೇವೆ ಇದನ್ನು ಹೊರತುಪಡಿಸಿ ಎಲ್ಲವೂ ಅದೇ ರೀತಿ ಇದೆ ದೊಡ್ಡವು ಗಳ ವಿಷಯದಲ್ಲಿ ನೀರು ವಾಸ್ತವಿಕವಾಗಿ ಕೊಠಡಿಗಳಿಗೆ ಈ ಪ್ಲಂಬಿಂಗ್ ಲೈನ್ಗಳ ಮೂಲಕ ನೀರನ್ನು ಪಂಪ್ ಮಾಡಲಾಗುತ್ತದೆ ಮತ್ತು ಅದನ್ನು ಹವಾನಿಯಂತ್ರಣಕ್ಕಾಗಿ ಬಳಸಲಾಗುತ್ತದೆ ಸ್ಪಷ್ಟವಾಯಿತು ಅಲ್ಲವೇ ಆದ್ದರಿಂದ ಈಗ ಇದು ಹಗಲಿನ ಸಮಯದಲ್ಲಿ ಅಥವಾ ನೀವು ಹೊಂದಿರುವಾಗ ಒಂದು ಉದಾಹರಣೆಯಾಗಿದೆ ಆಗಾಗ್ಗೆ ವಿದ್ಯುತ್ ಕಡಿತ ಉಂಟಾಗುವ ಪರಿಸ್ಥಿತಿಯ ಬಗ್ಗೆ ಯೋಚಿಸೋಣ ಆದ್ದರಿಂದ ಈ ದಿನಗಳಲ್ಲಿ ನಗರಗಳಲ್ಲಿ ಅಥವಾ ಕಚೇರಿ ಕಟ್ಟಡಗಳಲ್ಲಿ ವಿದ್ಯುತ್ ಕಡಿತ ಇದ್ದಾಗ ಏನಾಗುತ್ತದೆ ವಿದ್ಯುತ್ ಕಡಿತದ ಸಮಯದಲ್ಲಿ ವಿದ್ಯುತ್ ಒದಗಿಸಲು ನಾವು ಡೀಸೆಲ್ ಜನರೇಟರ್ ಡೀಸೆಲ್ ಜೆನ್ಸೆಟ್ಗಳನ್ನು ಚಲಾಯಿಸುತ್ತೇವೆ ಈಗ ವಿದ್ಯುತ್ ಉತ್ಪಾದಿಸಲು ಡೀಸೆಲ್ ಜೆನ್ಸೆಟ್ಗಳನ್ನು ಬಳಸಿದರೆ ನಮಗೆ ತಿಳಿದಿರುವಂತೆ ಈಗ ಅಂತಹ ಶಕ್ತಿಯ ವೆಚ್ಚವು ಹೆಚ್ಚಾಗಿದೆ ಆ ರೀತಿಯ ವಿದ್ಯುತ್ ವೆಚ್ಚವನ್ನು ವಿದ್ಯುತ್ ಉತ್ಪಾದಿಸುವ ವೆಚ್ಚವು ಗ್ರಿಡ್ನಿಂದ ನಾವು ಪಡೆಯುವ ಮೊತ್ತಕ್ಕೆ ಹೋಲಿಸಿದರೆ 3 ಪಟ್ಟು ಹೆಚ್ಚು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಆ ಬಳಕೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಆಗದಿದ್ದಲ್ಲಿ ಅದನ್ನು ಕಡಿಮೆ ಮಾಡಲು ನಾವು ಪ್ರಯತ್ನಿಸಬೇಕು ಆದ್ದರಿಂದ ಇದು ರಾತ್ರಿ ಮತ್ತು ಹಗಲು ಇವುಗಳ ಒಂದು ಉದಾಹರಣೆಯಾಗಿದೆ ಅಲ್ಲಿ ಹಗಲಿನ ವೇಳೆಯಲ್ಲಿ ನಾವು ಚಿಲ್ಲರ್ ಅನ್ನು ಚಲಾಯಿಸಬಹುದು ನಾವು ಚಿಲ್ಲರ್ ಅನ್ನು ಪೂರ್ಣ ಲೋಡ್ ನಿಂದ ಚಲಾಯಿಸುತ್ತೇವೆ ಮತ್ತು ರಾತ್ರಿಯ ಸಮಯದಲ್ಲಿ ನಾವು ಈ ರೀತಿ ಮಾಡುವುದಿಲ್ಲ ಆದ್ದರಿಂದ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಮೊದಲು ನೋಡೋಣ ಆದ್ದರಿಂದ ಹಗಲಿನ ವೇಳೆಯಲ್ಲಿ ನಾನು ಹಗಲಿನ ಸಮಯವನ್ನು ಮರೆತು ಅಥವಾ ಹೆಚ್ಚಿನ ಬೇಡಿಕೆ ಇಲ್ಲದಿದ್ದ ಗಂಟೆಗಳಲ್ಲಿ ವಾಸ್ತವಿಕವಾಗಿ ಯಾವಾಗ ಹೆಚ್ಚಿನ ಬೇಡಿಕೆ ಇರುವುದಿಲ್ಲ ಯಾವಾಗ ನಮಗೆ ಹೆಚ್ಚಿನ ವಿದ್ಯುತ್ ಶಕ್ತಿ ಲಭ್ಯವಿರುವಾಗ ಆದಾಗ ನಾವು ಏನು ಮಾಡುತ್ತೇವೆಂದರೆ ನಾವು ಚಿಲ್ಲರ್ ಅನ್ನು ಚಲಾಯಿಸುತ್ತೇವೆ ಮತ್ತು ಹೆಚ್ಚುವರಿ ತಂಪಾಗಿಸುವ ನೀರನ್ನು ಉತ್ಪಾದಿಸುತ್ತೇವೆ ಆದ್ದರಿಂದ ಅಗತ್ಯವಿರುವ ಯಾವುದೇ ಭಾಗವು ಆಫ್ ಪೀಕ್ ಕೂಲಿಂಗ್ ಮೋಡ್ ಸಮಯದಲ್ಲಿ ತಮ್ಮ ಕಟ್ಟಡವನ್ನು ತಂಪಾಗಿಸಲು ಹೋಗುತ್ತದೆ ಮತ್ತು ಉಳಿದವು ಉಷ್ಣ ಶೇಖರಣಾ ತೊಟ್ಟಿಯಲ್ಲಿ ಮಂಜುಗಡ್ಡೆಯನ್ನುಉತ್ಪಾದಿಸಲು ಹೋಗುತ್ತದೆ ಸರಿಯೇ ಆದ್ದರಿಂದ ಆಫ್ ಪೀಕ್ ಕೂಲಿಂಗ್ ಮೋಡ್ ಸಮಯದಲ್ಲಿ ನನಗೆ ಅಗತ್ಯವಿಲ್ಲದಿದ್ದಾಗ ಏನಾಗುತ್ತದೆ ಎಂದು ನಾನು ಮತ್ತೆ ಹೇಳುತ್ತೇನೆ ಹೆಚ್ಚಿನ ತಂಪಾಗಿಸುವಿಕೆಯು ತಾಪಮಾನ ಹೊರಗಿನ ತಾಪಮಾನವು ಹೆಚ್ಚಿಲ್ಲದಿದ್ದಾಗ ಅಥವಾ ಕೂಲಿಂಗ್ ಲೋಡ್ ಕಡಿಮೆ ಇದ್ದಾಗ ಹೆಚ್ಚಿನ ಕೊಠಡಿಗಳಿಗೆ ಇಲ್ಲದಿದ್ದಾಗ ಎಂದು ನಾವು ಹೇಳಿದರೆ ಅಂದರೆ ಶೈಕ್ಷಣಿಕ ವಾರಾಂತ್ಯದಲ್ಲಿ ಅಥವಾ ಕಚೇರಿ ಕಟ್ಟಡವನ್ನು ಅದರ ವಾರಾಂತ್ಯದಲ್ಲಿ ಪರಿಗಣಿಸಿದರೆ ಹೆಚ್ಚಿನ ಜನರು ಕೆಲಸ ಮಾಡುತ್ತಿಲ್ಲ ಎಂದು ಹೇಳೋಣ ಅಥವಾ ಹೆಚ್ಚಿನ ತರಗತಿ ಕೊಠಡಿಗಳನ್ನು ಆಕ್ರಮಿಸಲಾಗಿಲ್ಲ ಎಂದು ನಾವು ಪರಿಗಣಿಸಿದರೆ ನಂತರ ಏನಾಗುತ್ತದೆ ನನ್ನ ಕಟ್ಟಡ ತಂಪಾಗಿಸುವ ಹೊರೆ ಕಡಿಮೆ ಆಗುತ್ತದೆ ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ಸಂಪೂರ್ಣ ಶೀತಲವಾಗಿರುವ ನೀರನ್ನು ನಾನು ಕಟ್ಟಡಕ್ಕೆ ಕೊಡುವ ಅಗತ್ಯವಿಲ್ಲ ಬದಲಿಗೆ ನಾನು ಅಗತ್ಯವಿರುವ ಭಾಗಶಃ ಮಾತ್ರವನ್ನು ಒದಗಿಸುತ್ತೇನೆ ಮತ್ತು ಉಳಿದದ್ದನ್ನು ಮಂಜುಗಡ್ಡೆಯನ್ನು ಉತ್ಪಾದಿಸಲು ಬಳಸಲಾಗುತ್ತದೆ ಮತ್ತು ಇದು ನಾವು ಏನು ಮಾಡಬಹುದೆಂದರೆ ಈ ಮಂಜುಗಡ್ಡೆ ನೀರು ಪೀಕ್ ಟೈಮ್ನಲ್ಲಿ ನೀರು ನೇರವಾಗಿ ಈ ಉಷ್ಣ ಶಕ್ತಿ ಶೇಖರಣಾ ತೊಟ್ಟಿಗೆ ಬರುತ್ತದೆ ಅಲ್ಲಿ ಅದು ಮಂಜುಗಡ್ಡೆಗೆ ಶಾಖವನ್ನು ಹೊರಹಾಕುತ್ತದೆ ಇದರ ಪರಿಣಾಮವಾಗಿ ಮಂಜುಗಡ್ಡೆ ಕರಗುತ್ತದೆ ಮತ್ತು ನಂತರ ಅದು ತಣ್ಣಗಾಗುತ್ತದೆ ಮತ್ತು ಹೊರಬಂದು ಕಟ್ಟಡಕ್ಕೆ ಹೋಗುತ್ತದೆ ಆದ್ದರಿಂದ ಈ ಮಂಜುಗಡ್ಡೆ ಪೀಕ್ ಟೈಮ್ನಲ್ಲಿ ಹೆಚ್ಚುವರಿ ಶೀತಲವಾಗಿರುವ ದ್ರವವನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇನ್ಫಿಕೋಲ್ಡ್ ಎಂಬ ಹೊಸದಾದ ಕಂಪನಿ ಇದೆ ನೀವು ಅದನ್ನು ಗೂಗಲ್ನಲ್ಲಿ ಹುಡುಕಲು ಸಾಧ್ಯವಾದರೆ ಇನ್ಫಿಕೋಲ್ಡ್ ಡಾಟ್ ಕಾಮ್ ಆ ಕಂಪನಿ ಅದು ಏನು ಮಾಡುತ್ತಿದೆ ಎಂದರೆ ಅದು ನಿಮಗೆ ಇದೇ ರೀತಿಯ ಒಂದು ಘಟಕದೊಂದಿಗೆ ಬರಲು ಪ್ರಯತ್ನಿಸುತ್ತಿದೆ ಇದು ವಿಶೇಷವಾಗಿ ಅವಲಂಬನೆಯನ್ನು ಮತ್ತು ಡೀಸೆಲ್ ಜನರೇಟರ್ ಸೆಟ್ಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ ಮತ್ತು ರೈತರ ಡೈರಿ ಫಾರಂಗಳು ಇತ್ಯಾದಿಗಳಿಗೆ ತಲುಪಲು ಪ್ರಯತ್ನಿಸುತ್ತಿದೆ ಸಾಮಾನ್ಯವಾಗಿ ನಿಮಗೆ ತಿಳಿದಿರುವಲ್ಲಿ ನಾವು ಬಹಳಷ್ಟು ಆಹಾರವನ್ನು ಕಳೆದುಕೊಳ್ಳುತ್ತೇವೆ ಏಕೆಂದರೆ ಬಹಳಷ್ಟು ತರಕಾರಿಗಳನ್ನು ಏಕೆಂದರೆ ನಾವು ಅದನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲು ಸಾಧ್ಯವಿಲ್ಲ ಅಥವಾ ಡೈರಿಗಳಲ್ಲಿ ನಾವು ಬಹಳಷ್ಟು ಡೈರಿಯನ್ನು ಕಳೆದುಕೊಳ್ಳುತ್ತೇವೆ ಅಂದರೆ ನನ್ನ ಪ್ರಕಾರ ಡೈರಿ ಉತ್ಪನ್ನಗಳು ಕೆಟ್ಟು ಹೋಗುತ್ತವೆ ಏಕೆಂದರೆ ನಾವು ಅದನ್ನು ಶೈತ್ಯೀಕರಿಸಿದ ತಾಪಮಾನದಲ್ಲಿ ಇಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅವರು ಏನು ಮಾಡಲು ಪ್ರಯತ್ನಿಸುತ್ತಿರುವರು ಎಂದರೆ ಅದೇ ರೀತಿಯ ಅಥವಾ ಅದೇ ತತ್ವದ್ದನ್ನು ಬಳಸಿ ಉಷ್ಣ ಶಕ್ತಿ ಶೇಖರಣಾ ಸಾಧನವನ್ನು ಪ್ಲಗ್ ಮತ್ತು ಪ್ಲೇ ಆಗಿ ಉಪಯೋಗಿಸಲು ಪ್ರಯತ್ನಿಸುತ್ತಿರುವರು ಅವರು ಏನು ಪಡೆಯಲು ಯತ್ನಿಸಿದ್ದಾರೆ ಎಂದರೆ ನೀವು ಕನಿಷ್ಠ ಯಾವುದೇ ರೆಫ್ರಿಜರೇಟರ್ಗೆ ಪ್ಲಗ್ ಮಾಡಬಹುದು ಮತ್ತು ನಿಮಗೆ ಹೆಚ್ಚುವರಿ ವಿದ್ಯುತ್ ಅಥವಾ ಶಕ್ತಿಯು ಲಭ್ಯವಿರುವಾಗ ಅದನ್ನು ಮಂಜುಗಡ್ಡೆ ಉತ್ಪಾದಿಸಲು ಬಳಸಬಹುದು ನಂತರ ಇದನ್ನು ಬಳಸಬಹುದು ನಾವು ಹೇಳುತ್ತೇವೆ ಯಾವಾಗ ವಿದ್ಯುತ್ ಕಡಿತ ಆಗಿರುತ್ತದೆ ಆ ಸಮಯದಲ್ಲಿ ಈ ರೀತಿಯಾಗಿ ವಿದ್ಯುತ್ ಕಡಿತದ ಸಮಯದಲ್ಲಿ ಚಿಲ್ಲರ್ ಈಗ ಪವರ್ ಕಟ್ ಆಗಿದ್ದರೆ ಚಿಲ್ಲರ್ ಬಂದ್ ಆಗಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ತಣ್ಣಗಾಗಲು ಇದನ್ನು ಬಳಸಿ ಆದ್ದರಿಂದ ಇದು ಮತ್ತೊಂದು ಉದಾಹರಣೆಯಾಗಿದೆ ಆದ್ದರಿಂದ ಹವಾನಿಯಂತ್ರಣ ಎರಡನೆಯ ಉದಾಹರಣೆಯಾಗಿ ಬರೆಯುತ್ತೇನೆ ಮೂರನೆಯದು ಸಹ ಹವಾನಿಯಂತ್ರಣ ಆಗಿರುತ್ತದೆ ಆದರೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಆದ್ದರಿಂದ ಇದು ಶಕ್ತಿಯ ಶೇಖರಣೆಯನ್ನು ನಿರ್ಮಿಸುತ್ತಿದೆ ಅದು ಮಾಡಿದ ರೀತಿಯಲ್ಲಿ ಕಟ್ಟಡದ ಗೋಡೆಗಳು ಅದರ ಬಗ್ಗೆ ಯೋಚಿಸುತ್ತವೆ ಎಂದು ಹೇಳೋಣ ನಾವು ಕೆಲವು ಫೇಸ್ ಬದಲಾವಣೆಯ ವಸ್ತುಗಳನ್ನು ಕಟ್ಟಡದ ಗೋಡೆಗಳಲ್ಲಿ ಹಾಕಲು ಸಾಧ್ಯವಾದರೆ ಏನಾಗಬಹುದು ಅದು ಈ ಕೆಲಸದ ಒಟ್ಟಾರೆ ಉದ್ದೇಶವಾಗಿದೆ ನಾನು ನಿಮಗೆ ತೋರಿಸುತ್ತಿರುವ ಒಂದು ಪ್ರಕರಣ ಇದನ್ನು ಒಂದು ಕಂಪನಿಯು ಮಾಡಿದೆ ಮತ್ತು ಹ್ಯಾರಿ ಅವರು ಈ ಕೆಲಸದ ಪ್ರಧಾನ ತನಿಖಾಧಿಕಾರಿಗಳಲ್ಲಿ ಮತ್ತು ಕೆಲಸವನ್ನು ಪ್ರಕಟಿಸಿದವರಲ್ಲಿ ಒಬ್ಬರಾಗಿದ್ದಾರೆ ಮತ್ತು ನಾನು ಇದನ್ನೇ ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ಆದ್ದರಿಂದ ನೀವು ದಿನದ ಸಮಯವನ್ನು ನೋಡಿದರೆ ದಿನದ ಸಮಯದಲ್ಲಿ ಲೋಡ್ಗಳನ್ನು ನೋಡಿದರೆ ಹವಾನಿಯಂತ್ರಣ ಲೋಡ್ ಏನಾಗುತ್ತದೆ ಎಂದರೆ ನಾವು ನಿನ್ನೆ ಸಹ ನೋಡಿದಂತೆ ಏನಾಗುತ್ತದೆ ಎಂದರೆ ಏನಾಗುತ್ತದೆ ಲೋಡ್ ಈ ರೀತಿ ಮೇಲಕ್ಕೆ ಹೋಗಿ ಕೆಳಗೆ ಬರುತ್ತದೆ ಆದ್ದರಿಂದ ಇಲ್ಲಿ ನಾವು ದಿನದಲ್ಲಿ ಮುಂದುವರೆದಂತೆ ವಿದ್ಯುತ್ ಉತ್ಪಾದನೆ ಅಥವಾ ವಿದ್ಯುತ್ ಲೋಡ್ ಬಗ್ಗೆ ಮಾತನಾಡಿದ್ದೇವೆ ಅವರು ತೋರಿಸುತ್ತಿರುವ ಹವಾನಿಯಂತ್ರಣ ಲೋಡ್ ಅದರ ರೀತಿಯದ್ದಲ್ಲ ಆದ್ದರಿಂದ ನಾವು ಹೇಳಲು ಪ್ರಯತ್ನಿಸುತ್ತಿರುವುದು ಏನು ಎಂದರೆ ಕೆಲವು ಗಂಟೆಗಳಲ್ಲಿ ನೀವು ಗರಿಷ್ಠ ಲೋಡ್ ಅನ್ನು ಹೊಂದಿರುತ್ತೀರಿ ಕೆಲವೊಮ್ಮೆ ಮಧ್ಯಂತರ ಲೋಡ್ ಕೆಲವೊಮ್ಮೆ ಆಧಾರಿತ ಲೋಡ್ಗಳು ಅವರು ಏನು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಅವರ ಉದ್ದೇಶವೇನೆಂದರೆ ನಾವು ಉಷ್ಣ ಶಕ್ತಿ ಶೇಖರಣೆಯನ್ನು ಬಳಸಿದರೆ ಈ ವಕ್ರರೇಖೆಯನ್ನು ಕೆಳಗಿಳಿಸಲು ಸಾಧ್ಯವಿದೆ ಕೆಳಗೆ ಅಂದರೆ ಇಲ್ಲಿಗೆ ಆದ್ದರಿಂದ ಹೊರೆಯನ್ನು ಪೂರೈಸಲು ಅಗತ್ಯವಿರುವ ವಿದ್ಯುತ್ ತುಂಬಾ ಕಡಿಮೆ ಇರುತ್ತದೆ ಏಕೆಂದರೆ ಉಷ್ಣ ಶಕ್ತಿಯ ಸಂಗ್ರಹವು ಈ ಅಂತರವನ್ನು ತುಂಬುತ್ತದೆ ಆದ್ದರಿಂದ ಬೇಡಿಕೆಯ ವಕ್ರರೇಖೆಯು ಕೆಳಗಿಳಿಯುತ್ತದೆ ಅದು ಹೇಗೆ ಸಹಾಯ ಮಾಡಲಿದೆ ಅದು ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನೀವು ಬೇರೆ ಬೇರೆ ವಸತಿ ಉದ್ದೇಶಕ್ಕಾಗಿ ನೀವು ನಿಮ್ಮ ಬಿಲ್ ಅನ್ನು ನೋಡಿದರೆ ಒಂದು ನಿರ್ದಿಷ್ಟ ಬಿಂದುವನ್ನು ಮೀರಿದ ನಂತರ ಒಂದು ನಿರ್ದಿಷ್ಟ ಘಟಕದ ಬಳಕೆಯ ಆಚೆಗೆ ವಿದ್ಯುತ್ ನ ಬೆಲೆ ಒಂದು ಯೂನಿಟ್ಗೆ ಜಾಸ್ತಿ ಆಗುತ್ತದೆ ಇದನ್ನು ನೀವು ನೋಡುತ್ತೀರಿ ಕೆಲವು ಹಂತಗಳು ಇವೆ ಆದ್ದರಿಂದ ನಾನು ಹಂತಗಳನ್ನು ಕೆಳಗೆ ಇರಿಸಲು ಸಾಧ್ಯವಾದರೆ ಅದು ನನಗೆ ಸಾಕಷ್ಟು ಹಣವನ್ನು ಉಳಿಸುತ್ತದೆ ಏಕೆಂದರೆ ಅದು ಹೆಚ್ಚುವರಿ ವಿದ್ಯುತ್ ಮಾತ್ರವಲ್ಲ ಆದರೆ ಇದು ಹೆಚ್ಚಿನ ದರದಲ್ಲಿನ ಹೆಚ್ಚುವರಿ ವಿದ್ಯುತ್ ಕೂಡ ಆಗಿದೆ ಆದ್ದರಿಂದ ಇದು ಒಂದು ಪ್ರೇರಣೆ ಆಗಿದೆ ಆದ್ದರಿಂದ ಅವರು ಏನು ಮಾಡಿದ್ದಾರೆ ಎಂದರೆ ಅವರು ಈ ಕಟ್ಟಡ ಸಾಮಗ್ರಿಯಾಗಿ ಅಂದರೆ ಅದರ ಹೊರಗೋಡೆಗೆ ಅವರು ಕೆಲವು ಪಿಸಿಎಂ ಅನ್ನು ನಿರೋಧನಕ್ಕೆ ಸೇರಿಸಿದ್ದಾರೆ ನೀವು ನೆನಪಿನಲ್ಲಿ ಇಡಬೇಕಾದ ವಿಷಯ ಅಂದರೆ ನನ್ನ ಪ್ರಕಾರ ಇದೀಗ ಇಲ್ಲಿರುವ ಗೋಡೆಗಳು ನಿಮ್ಮ ಇಟ್ಟಿಗೆ ಮತ್ತು ಕಾಂಕ್ರೀಟ್ ಮಾತ್ರವಲ್ಲ ಆದರೆ ಇದು ಹಲವಾರು ಪದರಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಸೆಲ್ಯುಲೋಸ್ ಜೊತೆಗೆ ಪಿಸಿಎಂ ಪೆಲೆಟ್ ಗಳನ್ನು ಉಂಡೆಗಳನ್ನು ಹೊಂದಿದೆ ಆದ್ದರಿಂದ ಇದು ಅವರು ಬಳಸುವ ಒಂದು ಫೇಸ್ ಬದಲಾವಣೆಯ ವಸ್ತುವಾಗಿದೆ ಆದ್ದರಿಂದ ಈ ಪತ್ರಿಕೆಯಲ್ಲಿ ಅವರು ಇದನ್ನು ಬಹಿರಂಗಪಡಿಸಿರಬಹುದು ಅಥವಾ ಇಲ್ಲದಿರಬಹುದು ಎಂದು ನಾನು ಎಂದುಕೊಳ್ಳುತ್ತೇನೆ ಆದರೆ ಹೇಗಾದರೂ ಇದು ಒಂದು ಫೇಸ್ ಬದಲಾವಣೆಯ ವಸ್ತುವಾಗಿದ್ದು ಅವರು ನನಗೆ ತಿಳಿದಿರುವಂತೆ ಸಾವಯವ ವಸ್ತುವನ್ನು ಬಳಸಿದ್ದಾರೆ ಮತ್ತು ಅವರು ಏನು ಮಾಡಿದ್ದಾರೆ ಎಂದರೆ ಅವರು ಅದನ್ನು ಓಕ್ ರಿಡ್ಜ್ ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿದ್ದಾರೆ ಇದು ನಮ್ಮಲ್ಲಿನ ವಿಜ್ಞಾನ ರಾಷ್ಟ್ರೀಯ ಪ್ರಯೋಗಾಲಯಗಳಲ್ಲಿ ಬಹಳ ಪರಿಚಿತವಾಗಿರುವುದರಲ್ಲಿ ಒಂದಾಗಿದೆ ಆದ್ದರಿಂದ ಅಲ್ಲಿ ಈ ಪರೀಕ್ಷೆಯನ್ನು ಅವರು ಅದನ್ನು ಗೋಡೆಗಳಿಗೆ ಹೊದಿಕೆಗಳನ್ನು ನಿರ್ಮಿಸುವುದು ಮತ್ತು ನಿಷ್ಕ್ರಿಯ ಸಂಗ್ರಹಣೆ ಎಂದು ಕರೆಯುತ್ತಾರೆ ಮತ್ತು ನಿಷ್ಕ್ರಿಯ ಸಂಗ್ರಹಣೆ ಏಕೆ ಇದರ ಬಗ್ಗೆ ನಾವು ಮಾತನಾಡುವಾಗ ಅಂದರೆ ಸಕ್ರಿಯ ಶೇಖರಣೆಯ ಬಗ್ಗೆ ಮಾತನಾಡುವಾಗ ನಮಗೆ ತಿಳಿಯುತ್ತದೆ ಆದ್ದರಿಂದ ಈ ಗೋಡೆಯಲ್ಲಿ ಅವರು ವಾಸ್ತವವಾಗಿ ಕೆಲವು ಫೇಸ್ ಬದಲಾವಣೆಯ ವಸ್ತುಗಳನ್ನು ಹಾಕುತ್ತಾರೆ ಆದ್ದರಿಂದ ರಾತ್ರಿಯ ಸಮಯದಲ್ಲಿ ಅಥವಾ ತಂಪಾದ ದಿನಗಳಲ್ಲಿ ಏನಾಗುತ್ತದೆ ಎಂದರೆ ಫೇಸ್ ಬದಲಾವಣೆಯ ವಸ್ತುವು ಗಟ್ಟಿಯಾಗುತ್ತದೆ ಮತ್ತು ಅದು ಗಟ್ಟಿಯಾಗುವುದರಿಂದ ಅದು ಶಾಖವನ್ನು ಬಿಡುಗಡೆ ಮಾಡುತ್ತದೆ ಏಕೆಂದರೆ ಅದು ಹೇಗಾದರೂ ಶೀತ ದಿನವಾದ್ದರಿಂದ ನನಗೆ ಅದು ನಿಜವಾಗಿಯೂ ಅಗತ್ಯವಿಲ್ಲ ಮತ್ತು ಅದು ಮತ್ತು ಕೋಣೆಯ ಉಷ್ಣತೆಯು ಅದು ಶಾಖವನ್ನು ಬಿಡುಗಡೆ ಮಾಡಿದರೂ ಸಹ ಕೋಣೆಯ ಉಷ್ಣತೆಯು ಇನ್ನೂ ನಮ್ಮ ಮಿತಿಯಲ್ಲಿದೆ ಅದು ಒಳ್ಳೆಯದು ಅದು ಒಳ್ಳೆಯದು ಅಥವಾ ಅದು ಒಳ್ಳೆಯದು ಎಂದು ನಾನು ಹೇಳುವುದಿಲ್ಲ ಆದರೆ ಅದು ಒಳ್ಳೆಯದು ಆಗಿರಬಹುದು ಅದು ಹೆಚ್ಚು ಆರಾಮದಾಯಕವಾಗಬಹುದು ತದನಂತರ ಅಥವಾ ಉದಾಹರಣೆಗೆ ರಾತ್ರಿಯ ಸಮಯದಲ್ಲಿ ನೀವು ಮಾಧ್ಯಮಿಕ ವಾತಾವರಣದಲ್ಲಿ ಇಲ್ಲದಿದ್ದಾಗ ಆದರೆ ಹಗಲುಗಳಲ್ಲಿ ಬಿಸಿ ವಾತಾವರಣ ಮತ್ತು ರಾತ್ರಿಗಳು ಆಹ್ಲಾದಕರವಾಗಿರುವ ವಾತಾವರಣದಲ್ಲಿ ಇಲ್ಲದಿದ್ದಾಗ ನಾನು ಒಂದು ಫೇಸ್ ಬದಲಾಯಿಸುವ ವಸ್ತುವನ್ನು ಆಯ್ಕೆ ಮಾಡಬಹುದು ಇದರ ಕರಗುವ ಬಿಂದುವು ಸಾಮಾನ್ಯವಾಗಿ ಎಲ್ಲೋ ಸರಾಸರಿ ದಿನದ ತಾಪಮಾನ ಮತ್ತು ಸರಾಸರಿ ರಾತ್ರಿ ತಾಪಮಾನ ಆಗಿರುತ್ತದೆ ಆದ್ದರಿಂದ ರಾತ್ರಿಯಲ್ಲಿ ಪಿಸಿಎಂಗಟ್ಟಿಯಾಗುತ್ತದೆ ಮತ್ತು ಅದು ಗಟ್ಟಿಯಾಗುತ್ತಿದ್ದಂತೆ ಅದು ಹೊರಗಿನ ಮತ್ತು ಕೋಣೆಯ ಒಳಭಾಗಕ್ಕೆ ಶಾಖವನ್ನು ನೀಡುತ್ತದೆ ಮತ್ತು ಅದು ನಿಮ್ಮನ್ನು ಬೆಚ್ಚಗಿರಿಸುತ್ತದೆ ಅದು ಕೆಟ್ಟದ್ದಲ್ಲ ಮತ್ತು ತಾಪಮಾನ ಹೆಚ್ಚಾದ ಹಗಲಿನ ವೇಳೆಯಲ್ಲಿ ಅದು ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ಅದು ಒಳಗೆ ಹೋಗದಂತೆ ತಡೆಯುತ್ತದೆ ಅದು ಗೋಡೆಯಲ್ಲಿಯೇ ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ಕರಗುತ್ತದೆ ಮತ್ತು ಆದ್ದರಿಂದ ಅದು ಗೋಡೆಯ ಮೂಲಕ ಕಟ್ಟಡದ ಒಳಭಾಗಕ್ಕೆ ಹೋಗುವುದಿಲ್ಲ ಆದ್ದರಿಂದ ಏನಾಗುತ್ತದೆ ಎಂದರೆ ಹವಾನಿಯಂತ್ರಕದ ಹೊರೆ ಕಡಿಮೆಯಾಗುತ್ತದೆ ಏಕೆಂದರೆ ಕೋಣೆಯೊಳಗಿನ ತಾಪಮಾನವು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ತೆಗೆದುಹಾಕಬೇಕಾದ ಹೀಟ್ ಫ್ಲಕ್ಸ್ ತೆಗೆದುಹಾಕಬೇಕಾದ ಶಾಖದ ಹೊರೆ ಕಡಿಮೆ ಇರುತ್ತದೆ ಆದ್ದರಿಂದ ಅವರು ಅದನ್ನು ತೋರಿಸಿದ್ದಾರೆ ಏನೆಂದರೆ ಪಿಸಿಎಂ ಅನ್ನು ನಿರೋಧನಕ್ಕೆ ಸೇರಿಸುವುದರಿಂದ ಗರಿಷ್ಠ ಹೀಟ್ ಫ್ಲಕ್ಸ್ 33 ಮತ್ತು ನಿವ್ವಳ ಪಡೆದ ಶಾಖವು 13 ರಷ್ಟು ಕಡಿಮೆಯಾಗಿದೆ ಹೀಗೆ ಆಗುವುದಕ್ಕೆ ಕಾರಣವೇನೆಂದರೆ ಹೀರಿಕೊಂಡ ಶಾಖದ ಒಂದು ಭಾಗವನ್ನು ಫೇಸ್ ಬದಲಾವಣೆಯ ವಸ್ತು ಹೀರಿಕೊಳ್ಳುತ್ತದೆ ಮತ್ತು ಇದು ಗೋಡೆಯ ಒಂದು ಪದರ ಅಲ್ಲದೆ ಬೇರೆ ಮತ್ತೇನು ಅಲ್ಲ ಅದು ಅಲ್ಲಿ ಸೆಲ್ಯುಲೋಸ್ ಮತ್ತು ಪಿಸಿಎಂ ಪೆಲೆಟ್ ಗಳನ್ನು ಹೊಂದಿದೆ ಆದ್ದರಿಂದ ಮುಂದಿನದರಲ್ಲಿ ನಾನು ತೋರಿಸಲು ಹೊರಟಿರುವುದು ಪ್ಯಾಸಿವ್ ಮತ್ತು ಪ್ಯಾಸಿವ್ಅಲ್ಲದ ಉಷ್ಣ ಶಕ್ತಿ ಸಂಗ್ರಹ ಆದ್ದರಿಂದ ಪ್ಯಾಸಿವ್ಅಲ್ಲದರಲ್ಲಿ ಏನಾಗುತ್ತದೆ ಅಂದರೆ ಇಲ್ಲಿ ನಾವು ವಾಸ್ತವಿಕವಾಗಿ ಒಂದು ಫ್ಯಾನ್ ಹೊಂದಿರುತ್ತೇವೆ ಆದ್ದರಿಂದ ನಿಮಗೆ ಗೊತ್ತಿರುವಂತೆ ಗೋಡೆಗಳ ಮೂಲಕ ಹರಿಯಲು ಪ್ರಯತ್ನಿಸುತ್ತಿರುವ ಶಾಖವು ಗೋಡೆಗಳ ಮೂಲಕ ಶಾಖವು ಬರುತ್ತಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ಅದನ್ನು ಫೇಸ್ ಬದಲಾವಣೆಯ ವಸ್ತುಗಳು ಹೀರಿಕೊಳ್ಳುತ್ತವೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಅವುಗಳು ನಿಜವಾಗಿ ಪಿಸಿಎಂ ಪೆಲೆಟ್ಗಳಿಂದ ತುಂಬಿದ ಕಂಬಗಳನ್ನು ಹೊಂದಿವೆ ಮತ್ತು ಆದ್ದರಿಂದ ಇದು ಉದಾಹರಣೆಗೆ ಹೊರಗಿನ ಗೋಡೆಯ ನಂತರ ನೀವು ಈ ಸ್ತಂಭಗಳನ್ನು ಹೊಂದಿದ್ದೀರಿ ಮತ್ತು ನಮಗೆ ತಿಳಿದಿದೆ ಒಳಗಡೆ ಕೋಣೆ ಇದೆ ಆದ್ದರಿಂದ ಅವರು ಏನು ಮಾಡುತ್ತಾರೆಂದರೆ ರಾತ್ರಿಯ ಸಮಯದಲ್ಲಿ ತಂಪಾದ ಗಾಳಿ ಬರುತ್ತದೆ ಮತ್ತು ಪಿಸಿಎಂ ಮೂಲಕ ಹರಿಯುತ್ತದೆ ಮತ್ತು ರಾತ್ರಿಯ ಸಮಯದಲ್ಲಿ ಬಿಸಿ ಗಾಳಿಯು ಹೊರಹೋಗುತ್ತದೆ ಮತ್ತು ಹಗಲಿನ ಸಮಯದಲ್ಲಿ ತಂಪಾದ ಗಾಳಿಯು ಬಂದು ಈ ರೀತಿಯಲ್ಲಿ ಹೊರಹೋಗುತ್ತದೆ ಆದ್ದರಿಂದ ಇದು ಒಳಭಾಗ ಆದ್ದರಿಂದ ಇಲ್ಲಿ ಏನು ನಡೆಯುತ್ತಿದೆ ಎಂದರೆ ಈ ಬಗ್ಗೆ ಯೋಚಿಸೋಣ ಬಹಳ ಸುಂದರವಾದ ಕಲಾ ಚಿತ್ರಣ ನಾನು ಈ ಚಿತ್ರವನ್ನು ನಿಜವಾಗಿಯೂ ಇಷ್ಟಪಡುತ್ತೇನೆ ಅದಕ್ಕಾಗಿಯೇ ನಾನು ಅದನ್ನು ಇಲ್ಲಿ ಇರಿಸಿದ್ದೇನೆ ಆದ್ದರಿಂದ ಇದು ಒಳ ಬರುತ್ತಿರುವ ಬೆಚ್ಚಗಿನ ಗಾಳಿಯಾಗಿದೆ ಆದರೆ ಈ ಸ್ತಂಭಗಳಲ್ಲಿ ನೀವು ಪಿಸಿಎಂ ಪೆಲೆಟ್ಗಳನ್ನು ಹೊಂದಿದ್ದೀರಿ ಎಂಬುದನ್ನು ನೆನಪಿಡಿ ಅವುಗಳು ಈಗಾಗಲೇ ತಂಪಾಗಿವೆ ಆದ್ದರಿಂದ ಇದರ ಮೂಲಕ ಏನಾಗುತ್ತದೆ ಬೆಚ್ಚಗಿನ ಗಾಳಿಯು ಒಳಗೆ ಹೋಗುತ್ತದೆ ಮತ್ತು ಅದು ಪಿಸಿಎಂನಲ್ಲಿ ಹೋಗುವಾಗ ಪಿಸಿಎಂ ಕರಗುತ್ತದೆ ಮತ್ತು ಬಿಸಿ ಗಾಳಿಯು ಶಾಖವನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ಪಿಸಿಎಂ ಪೆಲೆಟ್ಗಳಿಂದ ತುಂಬಿದ ಈ ಸ್ತಂಭಗಳ ಮೂಲಕ ಗಾಳಿಯ ಹರಿಯುವಾಗ ತಣ್ಣಗಾಗುತ್ತದೆ ಪಿಸಿಎಂ ಪೆಲೆಟ್ ಇವು ರಂಧ್ರಯುಕ್ತ ವಸ್ತುಗಳು ಮತ್ತು ನಂತರ ಒಂದು ಸರಂಧ್ರ ವಸ್ತು ಅಥವಾ ಅವು ಹೊರಗಿನಿಂದ ಹರಿಯುತ್ತವೆ ಮತ್ತು ನಂತರ ಏನಾಗುತ್ತದೆ ಎಂದರೆ ಈ ನಿಷ್ಕಾಸ ದ್ವಾರಗಳಿಂದ ಹೊರಬರುವುದು ನಿಜವಾಗಿ ತಂಪಾದ ಗಾಳಿಯಾಗಿದೆ ಆದ್ದರಿಂದ ಪಿಸಿಎಂ ಪೆಲೆಟ್ಗಳಿಂದ ತುಂಬಿದ ಈ ಸ್ತಂಭಗಳ ಸರಣಿಯನ್ನು ಹೊಂದಿರುವ ಕೋಣೆಯ ಗೋಡೆಯನ್ನು ಕಲ್ಪಿಸಿಕೊಳ್ಳಿ ಆದ್ದರಿಂದ ಗಾಳಿಯನ್ನು ಪಂಪ್ ಮಾಡಿದಂತೆ ಅದು ಏನಾಗುತ್ತದೆ ಇದು ತನ್ನ ಶಾಖವನ್ನು ಬಿಟ್ಟುಬಿಡುತ್ತದೆ ಬಿಸಿ ಗಾಳಿಯು ಪಿಸಿಎಂ ಅನ್ನು ಕರಗಿಸಲು ತನ್ನ ಶಾಖವನ್ನು ಬಿಟ್ಟುಬಿಡುತ್ತದೆ ಮತ್ತು ತಂಪಾದ ಗಾಳಿಯಾಗಿ ಹೊರಬರುತ್ತದೆ ಇದನ್ನು ಹವಾನಿಯಂತ್ರಣಕ್ಕಾಗಿ ಬಳಸಲಾಗುತ್ತದೆ ಮತ್ತು ಕಲಾ ಚಿತ್ರಣಗಳು ನಿಮಗೆ ಇದನ್ನು ದಿನದ ಯಾವುದೇ ಸಮಯದಲ್ಲಿ ಆಗುವುದನ್ನು ಬಹಳ ಚೆನ್ನಾಗಿ ತೋರಿಸುತ್ತದೆ ಪಿಸಿಎಂ ಪೆಲೆಟ್ಗಳ ಕೆಲವು ಅಥವಾ ಯಾವುದೇ ಭಾಗವನ್ನು ಕರಗಿಸಲಾಗುತ್ತದೆ ಮತ್ತು ಅದರಲ್ಲಿ ಕೆಲವು ಇನ್ನೂ ಘನ ಹಂತದಲ್ಲಿರುತ್ತವೆ ತದನಂತರ ಸಹಜವಾಗಿದಿನ ಕಳೆದಂತೆ ಈ ಗಡಿಯಲ್ಲಿ ಬೂದು ಮತ್ತು ನೀಲಿ ನಡುವೆ ಕೆಳಗಿನಿಂದ ಮೇಲಕ್ಕೆ ವರ್ಗಾವಣೆಯಾಗುತ್ತದೆ ಮತ್ತು ಆಶಾದಾಯಕವಾಗಿ ದಿನದ ಅಂತ್ಯದ ವೇಳೆಗೆ ಇಡೀ ಪಿಸಿಎಂ ಎಲ್ಲಾ ತಂಬಾ ತಂಬಾ ಕಾಲಂಗಳಲ್ಲಿ ಕರಗಿರುತ್ತದೆ ನಾವು ಈಗಾಗಲೇ ಬಹುಶಃ ಇರುವ ಸಂಜೆ ಹೊತ್ತಿಗೆ ಹವಾನಿಯಂತ್ರಕದ ಹೊರೆ ಇಳಿಯುತ್ತದೆ ಅಥವಾ ಸುತ್ತುವರಿದ ತಾಪಮಾನವೂ ಕಡಿಮೆಯಾಗಿರುತ್ತದೆ ಅಲ್ಲವೇ ಆದ್ದರಿಂದ ಇದು ಮತ್ತೊಂದು ಉದಾಹರಣೆಯಾಗಿದೆ ನಾನು ಹೇಳುವುದೇನೆಂದರೆ ಪಿಸಿಎಂ ಸಂಗ್ರಹಣೆ ಕ್ಷಮಿಸಿ ನಾನು ಏಕೆ ಒಂದೇ ಬಣ್ಣದ ಪೆನ್ ಬಳಸುತ್ತಿದ್ದೇನೆ ಪಿಸಿಎಂ ಸಂಗ್ರಹಣೆಯನ್ನು ಶಕ್ತಿ ದಕ್ಷತೆಯನ್ನು ಹೆಚ್ಚಿಸಲು ಬಳಸುತ್ತಿದ್ದೇನೆ ಆದ್ದರಿಂದ ಈ ಸಮಯದಲ್ಲಿ ನಾವು ಸುಪ್ತ ಉಷ್ಣ ಶಕ್ತಿ ಶೇಖರಣೆಯ ಬಗ್ಗೆ ಮಾತನಾಡಿದ್ದನ್ನು ನಾವು ಸಂಕ್ಷಿಪ್ತವಾಗಿ ಹೇಳೋಣ ಮತ್ತು ನಾವು ಇಲ್ಲಿ ಮಾಡಲು ಪ್ರಯತ್ನಿಸುತ್ತಿರುವುದು ಮತ್ತು ನಾವು ಈಗಾಗಲೇ ನೋಡೋಣ ಈ ಶಕ್ತಿ ಸಂಗ್ರಹಣೆ ಹೇಗೆ ನಡೆಯುತ್ತಿದೆ ಎಂಬುದರ ಮೂಲ ತತ್ವವನ್ನು ನಾವೆಲ್ಲರೂ ತಿಳಿದಿದ್ದೇವೆ ಅದನ್ನು ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ನಾನು ಇಲ್ಲಿ ಏನು ಮಾಡಲು ಪ್ರಯತ್ನಿಸುತ್ತಿರುವುದು ಎಂದರೆ ನಾನು ನಿಮಗೆ 3 ಕೇಸ್ ಸ್ಟಡೀಸ್ ಅನ್ನು ತೋರಿಸಲು ಪ್ರಯತ್ನಿಸುತ್ತೇನೆ ಮೊದಲನೆಯದು ಆ ಸೌರವನ್ನು ಬಳಸುತ್ತಿದ್ದೆವು ಅಲ್ಲಿ ನಾವು ವಿದ್ಯುತ್ ಉತ್ಪಾದಿಸಲು ಸೌರಶಕ್ತಿಯನ್ನು ಬಳಸಿಕೊಂಡು ಉತ್ಪಾದಿಸುತ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ ಮತ್ತು ಇದನ್ನು ನಾವು ಮಾಡುತ್ತಿರುವುದು ಬಿಸಿಲಿನ ದಿನಗಳಲ್ಲಿ ಮತ್ತು ಹಗಲಿನಲ್ಲಿ ನಾವು ಸೌರ ಶಕ್ತಿಯ ಒಂದು ಭಾಗವನ್ನು ಕರಗಿದ ಉಪ್ಪಿನಲ್ಲಿ ಸಂಗ್ರಹಿಸಿಡುತ್ತಿದ್ದೆವು ಮತ್ತು ಅದು ಸೌರಶಕ್ತಿ ನಮಗೆ ಲಭ್ಯವಿಲ್ಲದ ಸಮಯದಲ್ಲಿ ಬಳಸಲು ಸಿಗುತ್ತಿತ್ತು ಎರಡನೆಯದರಲ್ಲಿ ನಾವು ಉಷ್ಣ ಶಕ್ತಿ ಶೇಖರಣೆಯನ್ನು ವೃದ್ಧಿಸಲು ಮತ್ತು ಚಿಲ್ಲರ್ ಘಟಕದ ಹವಾನಿಯಂತ್ರಣಕ್ಕಾಗಿ ಬಳಸಿದ್ದೇವೆ ನಾವು ಏನು ತೋರಿಸುತ್ತಿದ್ದೇವೆ ಎಂದರೆ ಅಲ್ಲಿ ಚಿಲ್ಲರ್ ಪ್ಲಾಂಟ್ನಿಂದ ತಣ್ಣಗಾದ ನೀರಿನ ಭಾಗವನ್ನು ಮಂಜುಗಡ್ಡೆ ಉತ್ಪಾದಿಸಲು ಬಳಸಲಾಗಿದೆಯೆಂದು ನಾವು ತೋರಿಸಿದ್ದೇವೆ ಮತ್ತು ಉತ್ಪತ್ತಿಯಾಗುವ ಈ ಮಂಜುಗಡ್ಡೆಯು ಹವಾನಿಯಂತ್ರಕದ ಹೊರೆಯನ್ನು ಹೆಚ್ಚಿಸುತ್ತದೆ ಅಥವಾ ಹೆಚ್ಚಿನ ಬೇಡಿಕೆಯ ಸಮಯದಲ್ಲಿ ಗರಿಷ್ಠ ಹವಾನಿಯಂತ್ರಣ ಲೋಡ್ ಅನ್ನು ಪೂರೈಸಲು ಸಹಾಯ ಮಾಡಬಹುದು ಅಥವಾ ಹೊಸ ಕಂಪನಿಯ ಉದಾಹರಣೆಯನ್ನು ಸಹ ನಾನು ನಿಮಗೆ ನೀಡಿದ್ದೇನೆ ಅಲ್ಲಿ ಅವರು ಹವಾ ನಿಯಂತ್ರಣಕ್ಕಾಗಿ ಈ ತತ್ವವನ್ನು ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಯಾವಾಗ ಅಂದರೆ ಅಲ್ಲಿ ವಿದ್ಯುತ್ ಸ್ಥಗಿತ ಉಂಟಾದಾಗ ಅಥವಾ ವಿದ್ಯುತ್ಪ್ರಸರಣದ ನಿಲುಗಡೆ ಇದ್ದಾಗ ಮತ್ತು ಮತ್ತು ಡೀಸೆಲ್ ಜೆನ್ಸೆಟ್ಗಳನ್ನು ಬಳಸಿಕೊಂಡು ವಿದ್ಯುತ್ ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ವೆಚ್ಚ ತುಂಬಾ ಹೆಚ್ಚಾಗಿರುತ್ತದೆ ಅಂತಹ ಸಂದರ್ಭಗಳಲ್ಲಿ ಅವರು ಇದನ್ನು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಮೂರನೆಯದು ಶಕ್ತಿಯ ದಕ್ಷತೆಯನ್ನು ನಿರ್ಮಿಸಲು ನಾನು ಈ ಕೇಸ್ ಸ್ಟಡಿಯನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ತೋರಿಸಿದೆ ಅಲ್ಲಿ ಅವರು ಒಂದು ಸಂದರ್ಭದಲ್ಲಿ ಅವರು ಪಿಸಿಎಂ ಪೆಲೆಟ್ಗಳನ್ನು ಗೋಡೆಗೆ ಅಳವಡಿಸಿದ್ದರು ಮತ್ತು ಏನಾಯಿತು ಎಂದರೆ ಪಿಸಿಎಂ ಹಗಲಿನ ಸಮಯದಲ್ಲಿ ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ಅದನ್ನು ಕೋಣೆಯ ಒಳಭಾಗದಲ್ಲಿ ಹೋಗದಂತೆ ತಡೆಯುತ್ತದೆ ಮತ್ತು ರಾತ್ರಿಯ ಸಮಯದಲ್ಲಿ ಅದು ಶಾಖವನ್ನು ಬಿಟ್ಟುಕೊಡುತ್ತಾರೆ ಮತ್ತು ಇದು ಪ್ಯಾಸಿವ್ ಮಾದರಿಯ ಮತ್ತೊಂದು ಉದಾಹರಣೆಯಾಗಿದೆ ಮತ್ತು ನಂತರ ಅದರ ಸಕ್ರಿಯ ಆವೃತ್ತಿಯೂ ಇದೆ ಅಲ್ಲಿ ನಾವು ಹಗಲಿನ ಸಮಯದಲ್ಲಿ ಪಿಸಿಎಂ ಮೇಲೆ ಬ್ಲೋವರ್ಗಳನ್ನು ಬಳಸಿ ಗಾಳಿಯನ್ನು ಹಾಯಿಸಬಹುದು ಆದ್ದರಿಂದ ಇದು ಹೋಗುವಾಗ ಪಿಸಿಎಂ ಕರಗಲು ಶಾಖವನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಹೊರಬರುವ ಗಾಳಿಯು ತಣ್ಣಗಾಗುತ್ತದೆ ಇದು ಹವಾನಿಯಂತ್ರಣಕ್ಕೆ ಬಳಸುವ ತಂಪಾದ ಗಾಳಿ ಮತ್ತು ಇದರ ವಿರುದ್ಧ ಕಾರ್ಯವು ರಾತ್ರಿಯ ಸಮಯದಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಮತ್ತೆ ನಾವು ಪಿಸಿಎಂ ಅನ್ನು ಕರಗಿಸಿ ಶಕ್ತಿಯನ್ನು ಸಂಗ್ರಹಿಸಿದಾಗ ಅದನ್ನು ಚಾರ್ಜಿಂಗ್ ಎಂದು ಕರೆಯಲಾಗುತ್ತದೆ ಮತ್ತು ನಾವು ಇದರ ವಿರುದ್ಧ ಮಾಡುವಾಗ ಅಂದರೆ ಪಿಸಿಎಂ ಅನ್ನು ಘನೀಕರಿಸಿದಾಗ ಮತ್ತು ಶಕ್ತಿಯನ್ನು ಹೊರತೆಗೆಯುವಾಗ ಅದನ್ನು ಡಿಸ್ಚಾರ್ಜ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಈ ಉಪನ್ಯಾಸವನ್ನು ಈ ಟಿಪ್ಪಣಿಯಲ್ಲಿ ಕೊನೆಗೊಳಿಸುತ್ತೇನೆ ಮತ್ತು ಕೊನೆಯ 2 ಉಪನ್ಯಾಸಗಳಲ್ಲಿ ನಾವು ನೋಡಿದ್ದೇವೆ ಉಷ್ಣ ಶಕ್ತಿ ಶೇಖರಣೆಯ ಉಷ್ಣ ಶಕ್ತಿ ಶೇಖರಣಾ ಉದಾಹರಣೆಗಳೆಂದರೆ ಮೊದಲನೆಯದು ಸಂವೇದನಾಶೀಲ ಶಕ್ತಿ ಸಂಗ್ರಹ ಮತ್ತು ಎರಡನೆಯದು ಸುಪ್ತ ಶಕ್ತಿ ಸಂಗ್ರಹ ತುಂಬ ಧನ್ಯವಾದಗಳು